ಮತ್ತೆ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 42 ಮತ್ತು ನಾವು ಮತ್ತೆ ವೆಕ್ಟರ್ ಸ್ಪೇಸ್ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ನಿರ್ದಿಷ್ಟವಾಗಿ ಇಂದು ವೆಕ್ಟರ್ ವೆಕ್ಟರ್ ಸ್ಪೇಸ್ ಸ್ಥಳಗಳ ಆಧಾರ ಮತ್ತು ವೆಕ್ಟರ್ spaces ಆಯಾಮದ ಬಗ್ಗೆ ಮಾತನಾಡಲಿದೆ ಹಿಂದಿನ ಉಪನ್ಯಾಸದಿಂದ ತಿಳಿಧಿರುವುಧು ಈ 3 ವೆಕ್ಟರ್ ಗಳ ಸೆಟ್ ಈ ವೆಕ್ಟರ್ ಗಳು ಈ 4 ವೆಕ್ಟರ್ ಗಳು ರ ವ್ಯಾಪಕ ಗುಂಪನ್ನು ರೂಪಿಸುತ್ತವೆ ಇದರ ಅರ್ಥವೇನೆಂದರೆ ಈ ವೆಕ್ಟರ್ ಸ್ಪೇಸ್ ನ ಯಾವುದೇ ಅಂಶವನ್ನು ನಾವು ಈ 4 ವಾಹಕಗಳ ರೇಖೀಯ ಸಂಯೋಜನೆಯಾಗಿ ಬರೆಯಬಹುದು ಈ ಹಿಂದಿನ ರೇಖಾಚಿತ್ರದಲ್ಲಿ ಈ augmented ಮ್ಯಾಟ್ರಿಕ್ಸ್ ಸಹಾಯದಿಂದ ನಾವು ನೋಡಿದ್ದೇವೆ ಈ ರೇಖೀಯ ಸಂಯೋಜನೆಯಿಂದ ನಾವು ಹೊರಬರಬಹುದು ಇದಕ್ಕೆ ಸಮನಾಗಿರುತ್ತದೆ ಮತ್ತು ಈ augmented ಮ್ಯಾಟ್ರಿಕ್ಸ್ನಿಂದ ನಾವು ಈ ರೋ ಎಚೆಲಾನ್ ರೂಪಕ್ಕೆ ಇಳಿಸಿದಾಗ ನಾವು ಈ ಕೆಳಗಿನವುಗಳನ್ನು ಗಮನಿಸುತ್ತೇವೆ ಕಾಲಮ್ 1 ರಲ್ಲಿ ಈ 3 ಪಿವೋಟ್ಗಳಿವೆ ಎಂದು ನಾವು ಗಮನಿಸಿದ್ದೇವೆ ಕಾಲಮ್ 2 ರಲ್ಲಿ ನಾವು ಪಿವೋಟ್ ಅನ್ನು ಹೊಂದಿದ್ದೇವೆ ಕಾಲಮ್ 3 ಸಹ ಪಿವೋಟ್ ಅನ್ನು ಹೊಂದಿದ್ದರೆ 4 ನೇ ಕಾಲಮ್ ಪಿವೋಟ್ ಹೊಂದಿಲ್ಲ ಮತ್ತು ಇದನ್ನು ನಾವು ಫ್ರೀ ವೇರಿಯಬಲ್ ಎಂದು ಕರೆಯುತ್ತೇವೆ ಈ ಸಮೀಕರಣಗಳ ವ್ಯವಸ್ಥೆಯಿಂದ ಲ್ಯಾಂಬ್ಡಾ 4 ಫ್ರೀ ವೇರಿಯಬಲ್ ಎಂದು ನಾವು ಗಮನಿಸುತ್ತೇವೆ ಈ ಲ್ಯಾಂಬ್ಡಾ 4 ಗೆ ನಾವು ಬಯಸುವ ಯಾವುದೇ ಮೌಲ್ಯವನ್ನು ನಾವು ನಿಯೋಜಿಸಬಹುದು ಎಂಬುದು ಉಚಿತ ವೇರಿಯಬಲ್ ಮತ್ತು ಅರ್ಥವಾಗಿದೆ ಆದ್ದರಿಂದ ಈಗ ಈ ರೇಖೀಯ ಸಂಯೋಜನೆಗಳನ್ನು ಇಲ್ಲಿ ನೀಡಲು ನಮಗೆ ನಮ್ಯತೆ ಇದೆ ಆದ್ದರಿಂದ ಲ್ಯಾಂಬ್ಡಾದ ವಿಭಿನ್ನ ಮೌಲ್ಯವನ್ನು ಆರಿಸುವುದರಿಂದ ನಾವು ವಿಭಿನ್ನ ರೇಖೀಯ ಸಂಯೋಜನೆಯನ್ನು ಹೊಂದಿದ್ದೇವೆ ಅದು ನಮಗೆ ಈ ವೆಕ್ಟರ್ ಅನ್ನು ನಿಖರವಾಗಿ ನೀಡುತ್ತದೆ ಇದು ಒಂದು ವ್ಯಾಪಕವಾದ ಗುಂಪನ್ನು ರೂಪಿಸುತ್ತದೆ ಏಕೆಂದರೆ ಯಾವುದೇ ವೆಕ್ಟರ್ ಯಾವುದೇ ಅನಿಯಂತ್ರಿತ ವೆಕ್ಟರ್ ಅನ್ನು ನಾವು ಈ ಸ್ಥಳದಿಂದ ಆರಿಸಿಕೊಳ್ಳಬಹುದು ಮತ್ತು ಈ 4 ವೆಕ್ಟರ್ಗಳ ರೇಖೀಯ ಸಂಯೋಜನೆಯಾಗಿ ನಾವು ಬರೆಯಬಹುದು ಈ ಫ್ರೀ ವೇರಿಯೇಬಲ್ ಕಾರಣದಿಂದಾಗಿ ನಮಗೆ ಅನನ್ಯವಲ್ಲದ ಪ್ರಾತಿನಿಧ್ಯವಿದೆ ಎಂಬುದು ಇಲ್ಲಿ ಆಸಕ್ತಿದಾಯಕ ಸಂಗತಿಯಾಗಿದೆ ನಾವು ಫ್ರೀ ವೇರಿಯಬಲ್ ಅನ್ನು ಹೊಂದಿರುವಾಗ ನಾವು ಈ ಲ್ಯಾಂಬ್ಡಾ 4 ಗೆ ನಾವು ಬಯಸುವ ಯಾವುದೇ ಮೌಲ್ಯವನ್ನು ನಿಯೋಜಿಸಬಹುದು ಮತ್ತು ನಂತರ ಈ ನಿರ್ದಿಷ್ಟ ವೆಕ್ಟರ್ನ ನಮ್ಮ ಪ್ರಾತಿನಿಧ್ಯವೂ ಬದಲಾಗುತ್ತದೆ ಆದ್ದರಿಂದ ಈ ರೇಖೀಯ ಸಂಯೋಜನೆಯು ಸಹ ಬದಲಾಗುತ್ತದೆ ಹಿಂದಿನ ಉಪನ್ಯಾಸದಲ್ಲಿ ಏನು ಕಂಡುಬಂದಿದೆ ನಾವು ಉದಾಹರಣೆಗೆ ಪರಿಗಣಿಸದಿದ್ದರೆ ಈ ವೆಕ್ಟರ್ ಅನ್ನು ನಾವು ಪರಿಗಣಿಸದಿದ್ದಲ್ಲಿ ಈ ವೆಕ್ಟರ್ ನಾಲ್ಕನೆಯದು ಇದರರ್ಥ ನಾವು ಇಲ್ಲಿ ಈ ಕಾಲಮ್ ಅನ್ನು ಹೊಂದಿರುವುದಿಲ್ಲ ಈ ಕಾಲಮ್ ಅನ್ನು ನಾವು ಈಗ ಅಳಿಸಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಇದು ಒಂದು ಸನ್ನಿವೇಶವಾಗಿತ್ತು ಮತ್ತು ಈ ಪ್ರಕರಣಕ್ಕಾಗಿ ನಾವು ಈಗ ಗಮನಿಸುತ್ತಿರುವುದು ನಮ್ಮಲ್ಲಿ ಪ್ರತಿಯೊಂದು ಕಾಲಮ್ಗೆ ಪಿವೋಟ್ ಇದೆ ಮತ್ತು ಯಾವುದೇ ಫ್ರೀ ವೇರಿಯಬಲ್ ಇಲ್ಲ ಫ್ರೀ ವೇರಿಯಬಲ್ ಇಲ್ಲದಿದ್ದಾಗ ನಾವು ಮೂಲತಃ ಅನನ್ಯ ಪ್ರಾತಿನಿಧ್ಯವನ್ನು ಪಡೆಯುತ್ತೇವೆ ಈ ವ್ಯವಸ್ಥೆಯ ವಿಶಿಷ್ಟ ಪರಿಹಾರ ಈ 3 ವಾಹಕಗಳನ್ನು ಹೊಂದಿರುವ ನಾವು ಈ 4 ವಾಹಕಗಳನ್ನು ಹೊಂದಿರುವ ವ್ಯಾಪಕವಾದ ಸೆಟ್ ಅನ್ನು ಹೊಂದಿದ್ದೇವೆ ಮತ್ತು ಅದು ವ್ಯಾಪಕವಾದ ಗುಂಪನ್ನು ರೂಪಿಸುತ್ತದೆ ಎಂದು ನಾವು ಇಂದು ಚರ್ಚಿಸುತ್ತೇವೆ ನಂತರ ನಾವು ಎಷ್ಟು ನೈಜ ಕನಿಷ್ಠ ವೆಕ್ಟರ್ ಗಳು ಬೇಕು ಕೊಟ್ಟಿರುವ ವೆಕ್ಟರ್ ಜಾಗವನ್ನು ವಿಸ್ತರಿಸಬಹುದು ಎಂಬ ಕಲ್ಪನೆಯೊಂದಿಗೆ ನಾವು ಬರುತ್ತೇವೆ ಉದಾಹರಣೆಗೆ ಈ 3 ವಾಹಕಗಳನ್ನು ತೆಗೆದುಕೊಳ್ಳುವುದರಿಂದ ನಾವು ಇಡೀ ವೆಕ್ಟರ್ ಜಾಗವನ್ನು ವಿಸ್ತರಿಸಬಹುದು ಮತ್ತು ಮೇಲಾಗಿ ಮುಖ್ಯ ಅಂಶವೆಂದರೆ ನಾವು ಈ 3 ವಾಹಕಗಳನ್ನು ತೆಗೆದುಕೊಂಡರೆ ವೆಕ್ಟರ್ ರೂಪ ನ ವಿಶಿಷ್ಟ ಪ್ರಾತಿನಿಧ್ಯವನ್ನು ಸಹ ಹೊಂದಿದ್ದೇವೆ ಆದರೆ ನಾವು ಇನ್ನೂ 4 ವಾಹಕಗಳನ್ನು ತೆಗೆದುಕೊಂಡಿದ್ದರೆ ಅದು ವ್ಯಾಪಕವಾದ ಗುಂಪನ್ನು ರೂಪಿಸುತ್ತಿದೆ ಆದರೆ ನಮಗೆ ವಿಶಿಷ್ಟ ಪ್ರಾತಿನಿಧ್ಯ ಸಿಗುತ್ತಿಲ್ಲ ಆದ್ದರಿಂದ ಈ ಸಂಗತಿಗಳನ್ನು ಈಗ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಆಧಾರ ಮತ್ತು ಆಯಾಮಗಳ ವ್ಯಾಖ್ಯಾನಗಳೊಂದಿಗೆ ಮುಂದುವರಿಯುತ್ತೇವೆ ಆಧಾರವು ವೆಕ್ಟರ್ ಸ್ಪೇಸ್ವನ್ನು ವ್ಯಾಪಿಸಿರುವ ರೇಖೀಯವಾಗಿ ಸ್ವತಂತ್ರ ಗುಂಪಾಗಿದೆ ಆದ್ದರಿಂದ ಸರಳವಾದ ವ್ಯಾಖ್ಯಾನವು ಇದು ವ್ಯಾಪಕವಾದ ಗುಂಪಾಗಿದೆ ಏಕೆಂದರೆ ಅದು ಇಡೀ ವೆಕ್ಟರ್ ಸ್ಪೇಸ್ V ಅನ್ನು ವ್ಯಾಪಿಸಬೇಕು ಆದರೆ ಇದರ ಜೊತೆಗೆ ರೇಖೀಯವಾಗಿ ಸ್ವತಂತ್ರವಾದ ಸೆಟ್ ಆದ್ದರಿಂದ ಆಧಾರವು ಏನೂ ಅಲ್ಲ ಆದರೆ ನಾವು ಆಧಾರ ಎಂದು ಕರೆಯುವ ಎಲ್ಲಾ ರೇಖೀಯವಾಗಿ ಸ್ವತಂತ್ರ ವಾಹಕಗಳನ್ನು ಹೊಂದಿರುವ spanning set ಹಿಂದಿನ ಉದಾಹರಣೆಯಂತೆ ಈ ವಿಸ್ತಾರವಾದ ಗುಂಪಿನಲ್ಲಿ ಆ 4 ವೆಕ್ಟರ್ ಗಳನ್ನು ತೆಗೆದುಕೊಳ್ಳುವ ಅಥವಾ ಆ 3 ವೆಕ್ಟರ್ ಗಳನ್ನು ಮಾತ್ರ ತೆಗೆದುಕೊಳ್ಳುವ ಸಾಧ್ಯತೆಯಿದೆ ಮತ್ತು ನಾವು ಆ 3 ವಾಹಕಗಳನ್ನು ತೆಗೆದುಕೊಂಡರೆ ಅವುಗಳ ವಾಹಕಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಎಂದು ನಾವು ಸುಲಭವಾಗಿ ಕಂಡುಹಿಡಿಯಬಹುದು ಆದರೆ ಆ 4 ವಾಹಕಗಳನ್ನು ಸೆಟ್ನಲ್ಲಿ ಹೊಂದಿದ್ದರೆ ಅದು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಅದನ್ನೂ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಈಗಾಗಲೇ ಅಭಿವೃದ್ಧಿಪಡಿಸಿದ ಸಿದ್ಧಾಂತದೊಂದಿಗೆ ಗಮನಿಸಬಹುದು ಆದ್ದರಿಂದ ಆ 3 ವಾಹಕಗಳು ಅವು ರೇಖೀಯವಾಗಿ ಸ್ವತಂತ್ರವಾಗಿವೆ ಮತ್ತು ಆ ವಾಹಕಗಳಿಗೆ ಅವು 4 ವಾಹಕಗಳಲ್ಲದ ಆಧಾರವಾಗಿ ರೂಪುಗೊಳ್ಳುತ್ತವೆ ಎಂದು ನಾವು ಕರೆಯಬಹುದು ಏಕೆಂದರೆ 4 ಸಹ ವಿಸ್ತಾರವಾದ ಸೆಟ್ ಆಗಿದೆ ಆದರೆ ಅದು ಆ ಉದಾಹರಣೆಯಲ್ಲಿ ನ ಆಧಾರವಾಗಿರುವುದಿಲ್ಲ ಆಧಾರದಲ್ಲಿರುವ ಅಂಶಗಳ ಸಂಖ್ಯೆಯನ್ನು ವೆಕ್ಟರ್ ಜಾಗದ ಆಯಾಮ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಎಷ್ಟು ಅಂಶಗಳಿವೆ ವೆಕ್ಟರ್ ಸ್ಪೇಸ್ ಆಯಾಮ ಎಂದು ಕರೆಯಲ್ಪಡುವ ಆ ಆಧಾರದ ಮೇಲೆ ಎಷ್ಟು ಅಂಶಗಳಿವೆ ಆದ್ದರಿಂದ ಈ ಎರಡು ಸಂಖ್ಯೆಗಳು ವಾಹಕಗಳ ಗುಂಪಾಗಿರುವ ಆಧಾರವಾಗಿದೆ ಮತ್ತು ಅದು ಕೊಟ್ಟಿರುವ ವೆಕ್ಟರ್ ಸ್ಪೇಸ್ ವನ್ನು ವ್ಯಾಪಿಸಿದೆ ಮತ್ತು ವೆಕ್ಟರ್ ಸ್ಪೇಸ್ ದ ಆಯಾಮದ ಬಗ್ಗೆ ಹೇಳುವ ಈ ಸಂಖ್ಯೆ ಇಲ್ಲಿ ಬಹಳ ಮುಖ್ಯವಾಗಿದೆ V ಯಲ್ಲಿನ ಪ್ರತಿಯೊಂದು ವೆಕ್ಟರ್ ಅನ್ನು ವೆಕ್ಟರ್ ಗಳ ಆಧಾರದ ರೇಖಾತ್ಮಕ ಸಂಯೋಜನೆಯಾಗಿ ಅನನ್ಯವಾಗಿ ಬರೆಯಬಹುದು ಮತ್ತು ಈ ಅಂಶವನ್ನು ಹಿಂದಿನ ಉದಾಹರಣೆಯಿಂದಲೂ ನಾವು ವಿವರಿಸಬಹುದು ನಮ್ಮಲ್ಲಿ ಬೇಸ್ ಇದ್ದಾಗ ಆಧಾರ ಎಂದರೆ ನೀವು ರೇಖೀಯವಾಗಿ ಸ್ವತಂತ್ರ ವಾಹಕಗಳು ಮತ್ತು ನೀವು ರೇಖೀಯವಾಗಿ ಸ್ವತಂತ್ರ ವಾಹಕಗಳನ್ನು ಹೊಂದಿರುವಾಗ ಈ v ಯಿಂದ ವೆಕ್ಟರ್ ಅನ್ನು ಪ್ರತಿನಿಧಿಸಲು ಕೊಟ್ಟಿರುವ ವೆಕ್ಟರ್ ಗಳ ರೇಖೀಯ ಸಂಯೋಜನೆಯ ಬಗ್ಗೆ ನಾವು ಮಾತನಾಡುವಾಗ ಯಾವುದೇ ಫ್ರೀ ವೇರಿಯಬಲ್ ಇರುವುದಿಲ್ಲ ಆದ್ದರಿಂದ ಪ್ರಾತಿನಿಧ್ಯವು ಅನನ್ಯವಾಗಿರುವುದಕ್ಕಿಂತ ನಮ್ಮ spanning set ರೇಖೀಯವಾಗಿ ಸ್ವತಂತ್ರ ವೆಕ್ಟರ್ ಗಳನ್ನು ಹೊಂದಿರುವ ಆಧಾರವನ್ನು ಹೊಂದಿರುವಾಗಲೆಲ್ಲಾ ಆ ಪ್ರಾತಿನಿಧ್ಯವೂ ವಿಶಿಷ್ಟವಾಗಿರುತ್ತದೆ ಮತ್ತು ವೆಕ್ಟರ್ ಸ್ಪೇಸ್ 0 ಆದ್ದರಿಂದ ನಾವು 0 ಅನ್ನು ಹೊಂದಿರುವ ಒಂದೇ ಒಂದು ಅಂಶವನ್ನು ಹೊಂದಿರುವಾಗ ಇದು ವಿಶೇಷ ಸಂದರ್ಭವಾಗಿದೆ ಮತ್ತು ನಾವು ಈ ಆಯಾಮವನ್ನು 0 ಎಂದು ವ್ಯಾಖ್ಯಾನಿಸುತ್ತೇವೆ ನಾವು ಈಗಾಗಲೇ ಅಧ್ಯಯನ ಮಾಡಿದ ವೆಕ್ಟರ್ ಸ್ಪೇಸ್ ಅನ್ನು ಇಲ್ಲಿ ಉದಾಹರಣೆ ತೆಗೆದುಕೊಳ್ಳೋಣ ಈಗ ನಾವು ನ ಆಧಾರ ಯಾವುದು ಮತ್ತು ಈ ವೆಕ್ಟರ್ ಸ್ಪೇಸ್ ನ ಆಯಾಮ ಏನು ಎಂಬುದರ ಕುರಿತು ಮಾತನಾಡುತ್ತೇವೆ ಆದ್ದರಿಂದ ಈ ವೆಕ್ಟರ್ ಗಳನ್ನು ನಾವು ಈಗ ವಿಶೇಷ ವೆಕ್ಟರ್ ಎಂದು ಪರಿಗಣಿಸುತ್ತೇವೆ ಇದನ್ನು ನಾವು ನ ಪ್ರಮಾಣಿತ ಆಧಾರವೆಂದು ಕರೆಯುತ್ತೇವೆ ಆದ್ದರಿಂದ ಈ ವೆಕ್ಟರ್ ಗಳನ್ನು ಪರಿಗಣಿಸಿ ಮತ್ತು ಈ ರೀತಿಯಲ್ಲಿ ನಾವು ಈ ಅಂಶಗಳನ್ನು ವ್ಯಾಖ್ಯಾನಿಸಿದ್ದೇವೆ ಈ ಅಂಶಗಳು ಸಹಜವಾಗಿ ನಿಂದ ಈಗ ಈ ವಾಹಕಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಎಂದು ನಾವು ಇಲ್ಲಿ ಗಮನಿಸುತ್ತೇವೆ ಮೊದಲಿಗೆ ನಾವು ಸುಲಭವಾಗಿ ಪರಿಶೀಲಿಸಬಹುದು ಮತ್ತು ನಾವು ಮೊದಲು ಪರಿಶೀಲಿಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾವು ಮತ್ತು ಆದ್ದರಿಂದ ವೆಕ್ಟರ್ಗೆ ಹೊಂದಿಸಿದಾಗ ಅನ್ನು ನಾವು ನೋಡಬೇಕು ಇದರಿಂದ ನಾವು ಹೊರಬರಬೇಕು is 0 ಮತ್ತು ಎಲ್ಲವೂ ಈ 0 ಗಳು ನಾವು ಸುಲಭವಾಗಿ ನೋಡಬಹುದು ಏಕೆಂದರೆ ಈ ರಚನೆಯ ಇಲ್ಲಿಯೇ ನಾವು ಈ ನಿಂದ ಇಲ್ಲಿಂದ ಪಡೆಯುತ್ತೇವೆ ಮತ್ತು ಹೀಗೆ ಆದ್ದರಿಂದ ಈ ವೆಕ್ಟರ್ ಗಳ ಒಂದು ರೇಖೀಯ ಸ್ವತಂತ್ರ ಗುಂಪನ್ನು ರೂಪಿಸುತ್ತದೆ ಈ ಎಲ್ಲಾ ವೆಕ್ಟರ್ ಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ನಾವು ಇನ್ನೇನು ಗಮನಿಸಬೇಕು ಆದ್ದರಿಂದ ನಾವು ವೆಕ್ಟರ್ ಜಾಗದ ಆಧಾರ ಮತ್ತು ಆಯಾಮವನ್ನು ಕಂಡುಹಿಡಿಯಲಿದ್ದೇವೆ ಆದ್ದರಿಂದ ಅದಕ್ಕಾಗಿ ನಮಗೆ ಮೂಲತಃ ಸ್ಪ್ಯಾನಿಂಗ್ ಸೆಟ್ ಅಗತ್ಯವಿದೆ ಅದು ನಮ್ಮ ವೆಕ್ಟರ್ ಜಾಗದಿಂದ ಯಾವುದೇ ವೆಕ್ಟರ್ ಅನ್ನು ಈ ನಿರ್ದಿಷ್ಟ ವೆಕ್ಟರ್ ರೂಪದಲ್ಲಿ ಪ್ರತಿನಿಧಿಸಬಲ್ಲದು ಆದ್ದರಿಂದ ಇಲ್ಲಿ ಅದು ಸಾಧ್ಯವೋ ಇಲ್ಲವೋ ಎಂಬುದನ್ನು ನಾವು ಈಗ ಪರಿಶೀಲಿಸುತ್ತೇವೆ ಆದ್ದರಿಂದ ಈ ವೆಕ್ಟರ್ ಗಳನ್ನು ಇಲ್ಲಿ ನೀಡಿದರೆ n ವೆಕ್ಟರ್ ಗಳನ್ನು ನೀಡಲಾಗುತ್ತದೆ ಮತ್ತು ಈಗ ನಾವು ಈ ನಿಂದ ತೆಗೆದುಕೊಂಡರೆ ಯಾವುದೇ ಅಂಶ ಇದು ಆಗಿದೆ ಇದು ಈ ನ ಅಂಶವಾಗಿದೆ ಆದ್ದರಿಂದ ನಾವು ಈ ನಿಂದ ಯಾವುದೇ ವೆಕ್ಟರ್ ಅನ್ನು ತೆಗೆದುಕೊಂಡರೆ ಮತ್ತು ನಾವು ಇಲ್ಲಿ ಕರೆ ಮಾಡುತ್ತಿದ್ದೇವೆ ಆಗ ಈ ವೆಕ್ಟರ್ಗಳ ಸಹಾಯದಿಂದ ನಾವು ಈ ವೆಕ್ಟರ್ ಅನ್ನು ಪ್ರತಿನಿಧಿಸಬಹುದು ಎಂದು ನೋಡಬಹುದು ಈ ಸಂದರ್ಭದಲ್ಲಿ ಕಲ್ಪನೆಯು ಮತ್ತೆ ಸರಳವಾಗಿದೆ ಮತ್ತು ಇವುಗಳನ್ನು ಪ್ರಮಾಣಿತ ಆಧಾರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ v ಅನ್ನು ಎಂದು ನಿರೂಪಿಸಬಹುದು ಮತ್ತು ಬೇರೆಲ್ಲಿಯೂ ನಾವು ಈ ಸ್ಥಳದಲ್ಲಿ ಏನನ್ನೂ ಪಡೆಯುವುದಿಲ್ಲ ಏಕೆಂದರೆ ಎಲ್ಲಾ ಇತರ ವಾಹಕಗಳು 0 ಅನ್ನು ಮೊದಲ ಘಟಕವಾಗಿ ಹೊಂದಿವೆ ಎರಡನೆಯ ಗೆ ಮಾತ್ರ ಎರಡನೇ ಸ್ಥಾನದಲ್ಲಿ 1 ಅನ್ನು ಹೊಂದಿದೆ ಉಳಿದವರೆಲ್ಲರೂ 0 ಆಗಿದ್ದಾರೆ ಆದ್ದರಿಂದ ಸ್ವಾಭಾವಿಕವಾಗಿ ನಾವು ಇದರಿಂದ ಎರಡನೆಯ ಸ್ಥಾನದಲ್ಲಿ ಕೇವಲ ಅನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಈ ನಿಂದ ಯಾವುದೇ ವೆಕ್ಟರ್ v ಅನ್ನು ಈ ನಿರ್ದಿಷ್ಟ ವಾಹಕಗಳ ರೇಖೀಯ ಸಂಯೋಜನೆಯಾಗಿ ಇಲ್ಲಿ ಪ್ರತಿನಿಧಿಸಿದ್ದೇವೆ ಇದು ನಮ್ಮಲ್ಲಿರುವ ಆಧಾರದ ಎಲ್ಲಾ ಗುಣಲಕ್ಷಣಗಳನ್ನು ತೃಪ್ತಿಪಡಿಸುತ್ತದೆ ಏಕೆಂದರೆ ಇದು ಒಂದು ವ್ಯಾಪಕವಾದ ಗುಂಪಾಗಿದೆ ಏಕೆಂದರೆ ಕೊಟ್ಟಿರುವ ವೆಕ್ಟರ್ ಸ್ಪೇಸ್ ದ ಯಾವುದೇ ವೆಕ್ಟರ್ ಅನ್ನು ನಾವು ನಿರ್ದಿಷ್ಟ ವಾಹಕಗಳ ರೇಖೀಯ ಸಂಯೋಜನೆಯ ರೂಪದಲ್ಲಿ ವಿಸ್ತರಿಸಬಹುದು ಮತ್ತು ಈ ವೆಕ್ಟರ್ ಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಆದ್ದರಿಂದ ಅವು ಆಧಾರವನ್ನು ರೂಪಿಸುತ್ತವೆ ಈ ಗೆ ನಾವು ಒಂದು ಆಧಾರವನ್ನು ಪಡೆದುಕೊಂಡಿದ್ದೇವೆ ಇಲ್ಲಿರುವ ಈ ವೆಕ್ಟರ್ ಗಳ ಸೆಟ್ ಇದು ಗೆ ಆಧಾರವಾಗಿದೆ ಆಯಾಮವು ಈಗ ಈ ಗುಂಪಿನಲ್ಲಿರುವ ಹಲವಾರು ಅಂಶಗಳಾಗಿವೆ ಆದ್ದರಿಂದ ಇಲ್ಲಿ ನಾವು ಅಂಶಗಳಿವೆ ಮತ್ತು ಆದ್ದರಿಂದ ನಾವು ಪಡೆದುಕೊಂಡಿದ್ದೇವೆ ಈ ವೆಕ್ಟರ್ ಸ್ಪೇಸ್ದ ಈ ಆಯಾಮವು n ಆಗಿದೆ ಈ ಉದಾಹರಣೆಯೆಂದರೆ ನಾವು ಎಲ್ಲಾ 2 × 3 ರ ಬಗ್ಗೆ ಮಾತನಾಡುತ್ತಿದ್ದೇವೆ ಅಥವಾ ವೆಕ್ಟರ್ ಸ್ಪೇಸ್ದಲ್ಲಿ ಸಾಮಾನ್ಯವಾಗಿದ್ದರೆ r X s ಚರ್ಚೆಯ ಮ್ಯಾಟ್ರಿಕ್ಗಳನ್ನು ಚರ್ಚಿಸುತ್ತೇವೆ ಆದ್ದರಿಂದ ಸರಳತೆಗಾಗಿ ನಾವು ಇದನ್ನು 2 × 3 ತೆಗೆದುಕೊಳ್ಳೋಣ ಆದರೆ ನಾವು r X s ಮ್ಯಾಟ್ರಿಕ್ಗಳನ್ನು ವಿಸ್ತರಿಸಬಹುದು ಎಂಬ ಕಲ್ಪನೆ ಇದೆ ಆದ್ದರಿಂದ ನಾವು ಮಾತನಾಡುತ್ತಿರುವ ವೆಕ್ಟರ್ ಸ್ಪೇಸ್ದ ಎಲ್ಲಾ 2 × 3 ಮ್ಯಾಟ್ರಿಕ್ಗಳು ಇಲ್ಲಿವೆ ಮತ್ತು ನಾವು ಈ ವೆಕ್ಟರ್ ಗಳನ್ನು ಇಲ್ಲಿ ಪರಿಗಣಿಸಿದರೆ ಈ ಸ್ಥಾನದಲ್ಲಿರುವ 1 ಮತ್ತು ಇತರ ಎಲ್ಲಾ ಸ್ಥಾನಗಳು 0 ಅದೇ ರೀತಿ ಈಗ ಎರಡನೇ ಸ್ಥಾನ 1 ಆಗಿದೆ ಉಳಿದವರೆಲ್ಲರೂ 0 ಹಾಗಾಗಿ ನಾವು ಇದನ್ನು ಮುಂದುವರಿಸುತ್ತೇವೆ ಈ 6 ಮ್ಯಾಟ್ರಿಕ್ಗಳನ್ನು ನಾವು ಪಡೆಯುತ್ತೇವೆ ಅಲ್ಲಿ ಈ 1 ಇಲ್ಲಿ ಮೊದಲ ಸ್ಥಾನದಲ್ಲಿ ಈ ಮ್ಯಾಟ್ರಿಕ್ಸ್ನಲ್ಲಿ ಮಾತ್ರ ಕುಳಿತುಕೊಳ್ಳುತ್ತದೆ ಎರಡನೆಯ ಸಂದರ್ಭದಲ್ಲಿ 1 ಇಲ್ಲಿ ಕುಳಿತುಕೊಳ್ಳುತ್ತದೆ ಮತ್ತು ಉಳಿದವರೆಲ್ಲರೂ 0 ಮತ್ತು ಹೀಗೆ ಈ ವಿಶೇಷ ರಚನೆಯೊಂದಿಗೆ ಮತ್ತೆ ಈ 2 × 3 ಮ್ಯಾಟ್ರಿಕ್ಗಳ ಈ ವೆಕ್ಟರ್ ಜಾಗಕ್ಕೆ ಪ್ರಮಾಣಿತ ಆಧಾರವಾಗಿದೆ ಇದು ಕೊನೆಯ ಉಪನ್ಯಾಸದಲ್ಲಿ ವೆಕ್ಟರ್ ಸ್ಪೇಸ್ವನ್ನು ಫಾರ್ಮ್ಯಾಟ್ ಮಾಡುತ್ತದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ಇಲ್ಲಿ ನಾವು ಮಾತನಾಡುತ್ತಿದ್ದೇವೆ ಅಥವಾ ಆಧಾರ ಮತ್ತು ಅದರ ಆಯಾಮವನ್ನು ಕಂಡುಕೊಳ್ಳುತ್ತಿದ್ದೇವೆ ಈ ವಾಹಕಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಮತ್ತು 2 × 3 ಮ್ಯಾಟ್ರಿಕ್ಗಳ ವೆಕ್ಟರ್ ಸ್ಪೇಸ್ವನ್ನು ವ್ಯಾಪಿಸುತ್ತವೆ ಅವರು ಏಕೆ ರೇಖೀಯವಾಗಿ ಸ್ವತಂತ್ರರಾಗಿದ್ದಾರೆ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಹೊಂದಿದ್ದ ಅದೇ ವಾದ ಆದ್ದರಿಂದ ನಾವು ಅವರನ್ನು ವೆಕ್ಟರ್ ಎಂದು ಕರೆದರೆ ಮತ್ತು ಈ ಇಲ್ಲಿ ಇದು ಮತ್ತು ಮತ್ತು ಮತ್ತು ಮತ್ತೆ ನಾವು ಅದನ್ನು ಮಾಡುತ್ತೇವೆ ಈ ರೇಖೀಯ ಸಂಯೋಜನೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳುತ್ತೇವೆ ಇದು ಏನೂ ಅಲ್ಲ ಆದರೆ ನಾವು ಇದನ್ನು ಲೆಕ್ಕಾಚಾರ ಮಾಡುವಾಗ ನಾವು ಇಲ್ಲಿ ನೊಂದಿಗೆ ಮ್ಯಾಟ್ರಿಕ್ಸ್ ಪಡೆಯುತ್ತೇವೆ ಈಗ ಅಲ್ಲಿ ಈ ನಮೂದುಗಳನ್ನು ಹೋಲಿಸಿದರೆ ನಾವು ಪಡೆಯುತ್ತೇವೆ ಆದ್ದರಿಂದ ಅವು ರೇಖೀಯವಾಗಿ ಸ್ವತಂತ್ರ ವಾಹಕಗಳಾಗಿವೆ ಆದ್ದರಿಂದ ಇವು ರೇಖೀಯವಾಗಿ ಸ್ವತಂತ್ರ ವೆಕ್ಟರ್ ಗಳಾಗಿವೆ ಎರಡನೆಯದು ಈ ಮ್ಯಾಟ್ರಿಸೈಸ್ 2 × 3 ರ ವೆಕ್ಟರ್ ಸ್ಪೇಸ್ ವನ್ನು ಅವು ವ್ಯಾಪಿಸಿವೆ ಎಂದು ನಾವು ಪರಿಶೀಲಿಸಬೇಕು ಸ್ವಾಭಾವಿಕವಾಗಿ ಅವರು ಹಾಗೆ ಮಾಡುತ್ತಾರೆ ಏಕೆಂದರೆ ಈ 2 × 3 ಮ್ಯಾಟ್ರಿಕ್ಗಳಿಂದ ಯಾವುದೇ ವೆಟ್ರಿಕ್ಸ್ ಅನ್ನು ನಾವು ಪರಿಗಣಿಸಿದರೆ ಅಥವಾ ನಾವು ವೆಕ್ಟರ್ಗಳನ್ನು ಮಾತ್ರ ಕರೆಯುತ್ತೇವೆ ಆದ್ದರಿಂದ ನಾವು ಇಲ್ಲಿ ತೆಗೆದುಕೊಳ್ಳುವ ಯಾವುದನ್ನಾದರೂ 2 ರಿಂದ 3 ಆದ್ದರಿಂದ ಇದು ಈ ಸ್ಪೇಸ್ 2 × 3 ರ ಸಾಮಾನ್ಯ ಮ್ಯಾಟ್ರಿಕ್ಸ್ ಆಗಿದೆ ಮತ್ತು ಈ ನಿರ್ದಿಷ್ಟ ವಾಹಕಗಳ ಸಹಾಯದಿಂದ ನಾವು ಸುಲಭವಾಗಿ ವಿಸ್ತರಿಸಬಹುದಾದಂತಹದನ್ನು ಈಗ ಮೊದಲನೆಯದಕ್ಕೆ ಗುಣಿಸಬೇಕು ಮತ್ತು ಈ b ಅನ್ನು ಎರಡನೆಯದಕ್ಕೆ ಗುಣಿಸಬೇಕು ಮತ್ತು ಹೀಗೆ ನಾವು ಇದನ್ನು ಮುಂದುವರಿಸಿದರೆ ಅದು ಈಗ ಈ ವೆಕ್ಟರ್ ಸ್ಪೇಸ್ಗಳಿಂದ ಈ ಸಾಮಾನ್ಯ ವೆಕ್ಟರ್ನ ಪ್ರಾತಿನಿಧ್ಯವಾಗಿದೆ ಮತ್ತು ಈ ವೆಕ್ಟರ್ ಸ್ಪೇಸ್ದಿಂದ ಯಾವುದೇ ವೆಕ್ಟರ್ ಅನ್ನು ನಾವು 6 ಸಂಖ್ಯೆಯಲ್ಲಿರುವ ಈ ವೆಕ್ಟರ್ಗಳ ವಿಷಯದಲ್ಲಿ ಪ್ರತಿನಿಧಿಸಬಹುದು ಎಂದು ತೋರಿಸುತ್ತದೆ ಈ ವೆಕ್ಟರ್ಗಳು ಈ ವೆಕ್ಟರ್ ಸ್ಪೇಸ್ಕ್ಕೆ ಒಂದು ಆಧಾರವಾಗಿದೆ ಮತ್ತು ಆಯಾಮ ಏನೂ ಅಲ್ಲ ಎಂಬ ತೀರ್ಮಾನ ಏನು ಆದರೆ ಇಲ್ಲಿ ಉತ್ಪನ್ನ 2 × 3 ಅಥವಾ ನಮ್ಮಲ್ಲಿ ಈ 6 ಮ್ಯಾಟ್ರಿಕ್ಗಳಿವೆ ಆದ್ದರಿಂದ ಆಯಾಮವು 6 ಆಗಿದ್ದು ಇದನ್ನು ನಾವು r × s ಮ್ಯಾಟ್ರಿಕ್ಗಳಿಗೆ ಸಾಮಾನ್ಯೀಕರಿಸಬಹುದು ಮತ್ತು ಕಲ್ಪನೆಯು ಒಂದೇ ಆಗಿರುತ್ತದೆ ವೆಕ್ಟರ್ ಸ್ಪೇಸ್ದ ಬಗ್ಗೆ ನಾವು ಮಾತನಾಡುವ ಮತ್ತೊಂದು ಉದಾಹರಣೆಯೆಂದರೆ ಈ ಎಲ್ಲಾ ಬಹುಪದಗಳ ಡಿಗ್ರಿ n ಗೆ ಸಮನಾಗಿರುತ್ತದೆ ಮತ್ತೆ ಈ ಉದಾಹರಣೆಯನ್ನು ನಾವು ನೋಡಿದ್ದೇವೆ ಇದು ವೆಕ್ಟರ್ ಸ್ಪೇಸ್ವನ್ನು ರೂಪಿಸುತ್ತದೆ ಮತ್ತು ಈಗ ನಾವು ಈ ಸೆಟ್ ಬಗ್ಗೆ ಇಲ್ಲಿ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ n 1 polynomials ನಾವು ತೆಗೆದುಕೊಂಡಿದ್ದೇವೆ ಮತ್ತು ಇದು ಗೆ ನಿಜವಾಗಿ ಒಂದು ಆಧಾರವಾಗಿದೆ ಎಂದು ನಾವು ಹೇಳಿಕೊಳ್ಳುತ್ತೇವೆ ಮತ್ತು ಇದು ಏಕೆ ಆಧಾರವಾಗಿದೆ ಕಾರಣವು ಮತ್ತೆ ಸ್ಪಷ್ಟವಾಗಿದೆ ಇವುಗಳು ರೇಖೀಯವಾಗಿ ಸ್ವತಂತ್ರವಾಗಿದೆಯೆ ಎಂದು ನಾವು ಪರಿಶೀಲಿಸಬೇಕಾಗಿದೆ ಇದನ್ನು ನಾವು ಇತರ ಉದಾಹರಣೆಗಳಿಗಾಗಿ ಮಾಡಿದಂತೆ ಪರಿಶೀಲಿಸಬಹುದು ಇದನ್ನು 0 ಗೆ ಹೊಂದಿಸಲಾಗುವುದು ಮತ್ತು ಈ ಎಲ್ಲಾ ಲ್ಯಾಂಬ್ಡಾಗಳು 0 ಆಗಿದ್ದಾಗ ಮಾತ್ರ ಇದು ಸಾಧ್ಯ ಆದ್ದರಿಂದ ಸ್ವಾಭಾವಿಕವಾಗಿ ಇವು ನ ರೇಖೀಯವಾಗಿ ಸ್ವತಂತ್ರ ವಾಹಕಗಳಾಗಿವೆ ನಾವು ತೆಗೆದುಕೊಳ್ಳುವ ಈ ನಿಂದ ಯಾವುದೇ ಬಹುಪದವನ್ನು ಈ ವೆಕ್ಟರ್ ಗಳ ಸಹಾಯದಿಂದ ಆ polynomial ವನ್ನು ಪ್ರತಿನಿಧಿಸಬಹುದು ಎಂದು ನಾವು ಪರಿಶೀಲಿಸಬೇಕಾಗಿದೆ ಈ ಎಂದು ಹೇಳುವ ಯಾವುದೇ ಬಹುಪದವನ್ನು ನಾವು ತೆಗೆದುಕೊಂಡರೆ ಅದು ಈ ಸ್ಪೇಸ್ದಲ್ಲಿ ನಾವು ಹೊಂದಿರುವ ಸಾಮಾನ್ಯ ಬಹುಪದವಾಗಿದೆ ಅವು ಪದವಿಯ ಬಹುಪದಗಳು ಕಡಿಮೆ ಅಥವಾ ಸಮ n ಆದ್ದರಿಂದ ಉದಾಹರಣೆಗೆ ನಾವು ಈ ಸಾಮಾನ್ಯ ಬಹುಪದವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಈ ಕೊಟ್ಟಿರುವ ಬಹುಪದಗಳ ಸಹಾಯದಿಂದ ನಾವು ಇದನ್ನು ಸುಲಭವಾಗಿ ಬಳಸಬಹುದು ಆದ್ದರಿಂದ ಅನ್ನು ಈ 1 ರಿಂದ ಗುಣಿಸಬೇಕು ಮತ್ತು ಈ t ಯೊಂದಿಗೆ ಈ ಇಲ್ಲಿ ನೊಂದಿಗೆ ಮತ್ತು ಹೀಗೆ ಆದ್ದರಿಂದ ಇದು ಈ ನಿರ್ದಿಷ್ಟ ವಾಹಕಗಳ ರೇಖೀಯ ಸಂಯೋಜನೆಯಾಗಿದೆ ಆದ್ದರಿಂದ ಈ ಗುಂಪಿನ ಯಾವುದೇ ಅಂಶವನ್ನು ಅಥವಾ ಈ ಜಾಗವನ್ನು ಇಲ್ಲಿ ನೀಡಲಾದ ಅನ್ನು ಈ ನಿರ್ದಿಷ್ಟ ವಾಹಕಗಳ ರೇಖೀಯ ಸಂಯೋಜನೆಯಾಗಿ ಪ್ರತಿನಿಧಿಸಬಹುದು ಈ ಸೆಟ್ ಮತ್ತೆ ಗೆ ಒಂದು ಆಧಾರವನ್ನು ರೂಪಿಸುತ್ತದೆ ಅದನ್ನು ನಾವು ನಂತರ ಹೆಚ್ಚಿನ ಸ್ಪಷ್ಟೀಕರಣಕ್ಕೆ ಬರುತ್ತೇವೆ ಆಧಾರವು ಅನನ್ಯವಾಗಿಲ್ಲ ಆದ್ದರಿಂದ ಇದು ನಾವು ಆಧಾರವನ್ನು ಬರೆಯುತ್ತಿರುವ ಆಧಾರವನ್ನು ರೂಪಿಸುವ ಒಂದು ಸೆಟ್ ಆಗಿದೆ ನಾವು ಪ್ರಾರಂಭಿಸಿದ ಮೊದಲ ಉದಾಹರಣೆಯ ಉದಾಹರಣೆಯಂತೆ ಆಧಾರವನ್ನು ರೂಪಿಸುವ ಇತರ ಸೆಟ್ ಇರಬಹುದು ಅದು ಆ 3 ವೆಕ್ಟರ್ ಗಳನ್ನು ಹೊಂದಿದ್ದು ಅದು ಆಧಾರವಾಗಿದೆ ಮತ್ತು ಅವು ಪ್ರಮಾಣಿತ ಆಧಾರವಾಗಿರಲಿಲ್ಲ ಆದ್ದರಿಂದ ನಾವು ಗಾಗಿ and ಮತ್ತು ಇದನ್ನುಆಯ್ಕೆ ಮಾಡಬಹುದು ಅದು ಗೆ ಆಧಾರವಾಗಲಿದೆ ಮತ್ತು ನಾವು ನೋಡಿದ ಉದಾಹರಣೆ ಒಂದು ವೆಕ್ಟರ್ ಮತ್ತೊಂದು ವೆಕ್ಟರ್ ಮತ್ತು ಮೂರನೆಯದು ಆದ್ದರಿಂದ ಅದು ಪ್ರಮಾಣಿತ ಆಧಾರವಾಗಿರಲಿಲ್ಲ ಆದರೆ ಅವುಗಳು ಸಹ ಆಧಾರವಾಗಿವೆ ಆದ್ದರಿಂದ ಆಧಾರವು ಅನನ್ಯವಾಗಿಲ್ಲ ನಾವು ವಿಭಿನ್ನ ಸೆಟ್ಗಳನ್ನು ಹೊಂದಬಹುದು ಮುಖ್ಯ ಗುಣಲಕ್ಷಣಗಳು ಅಂಶಗಳು ರೇಖೀಯವಾಗಿ ಸ್ವತಂತ್ರವಾಗಿರಬೇಕು ಅದು ಒಂದು property ಮತ್ತು ಎರಡನೆಯದು ಅವು ಇಡೀ ವೆಕ್ಟರ್ ಸ್ಪೇಸ್ವನ್ನು ವ್ಯಾಪಿಸಬೇಕು ಇಲ್ಲಿ ನಾವು ಈ ಗೆ ಆಧಾರವಾಗಿದೆ ಮತ್ತು ಇಲ್ಲಿ ಆಯಾಮವು ಈ ಆಧಾರದಲ್ಲಿರುವ ಅಂಶಗಳ ಸಂಖ್ಯೆ ಪ್ರಸ್ತುತ n 1 ಆಗಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ನಾವು n 1 ಆಯಾಮವನ್ನು ಹೊಂದಿದ್ದೇವೆ ನಮ್ಮ ಸಮಸ್ಯೆಯನ್ನು ನಾವು ಇಲ್ಲಿ ಪುನರಾವರ್ತಿಸುವ ಮತ್ತೊಂದು ಉದಾಹರಣೆ ಏಕರೂಪದ ರೇಖೀಯ ಸಮೀಕರಣಗಳ ವ್ಯವಸ್ಥೆಯಾದ 0 ಮತ್ತು ಏಕರೂಪದ ರೇಖೀಯ ವ್ಯವಸ್ಥೆಯ ಪರಿಹಾರಗಳ ಸೆಟ್ ಸಹ ವೆಕ್ಟರ್ ಸ್ಪೇಸ್ ವನ್ನು ರೂಪಿಸುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇಲ್ಲಿ A ಈ ಉದಾಹರಣೆಯೊಂದಿಗೆ ನಾವು ಈಗಾಗಲೇ ಈ A ಯೊಂದಿಗೆ ಚರ್ಚಿಸಿದ್ದೇವೆ ಮತ್ತು ಇದನ್ನು ನಾವು ಈ ಎಚೆಲಾನ್ ರೂಪಕ್ಕೆ ಲೋಡ್ ಮಾಡಿದ ಬಳಸಿದ ಎಚೆಲಾನ್ ರೂಪಕ್ಕೆ ಇಳಿಸಬಹುದು ಮತ್ತು ಇದು ಈ ಆಯ್ಕೆ ಮಾಡುವ ಮೂಲಕ ನಾವು ಇಲ್ಲಿ ಫ್ರೀ ವೇರಿಯಬಲ್ ಗಳನ್ನು ಹೊಂದಿರಬೇಕು ಇಲ್ಲಿ ಈ ಪಿವೋಟ್ ಒಂದು ಪಿವೋಟ್ ಇದೆ ಆದರೆ ಈ ಕಾಲಮ್ ಇಲ್ಲಿ ಪಿವೋಟ್ ಅನ್ನು ಹೊಂದಿಲ್ಲ ಮತ್ತು ಇದು ಪಿವೋಟ್ ಅನ್ನು ಹೊಂದಿಲ್ಲ ಆದ್ದರಿಂದ ಈ ಎರಡನ್ನು ಮತ್ತು ಎಂದು ಆರಿಸುವ ಮೂಲಕ ನಾವು ಈ ಮತ್ತು ಈ ಅನ್ನು ಫ್ರೀ ವೇರಿಯಬಲ್ ಗಳಾಗಿ ಆರಿಸಬೇಕಾಗುತ್ತದೆ ನಾವು ಇತರ ಎಲ್ಲ ಅನ್ನು ಲೆಕ್ಕಾಚಾರ ಮಾಡಬಹುದು ಮತ್ತು ನಾವು ಸಂಯೋಜಿಸಿದಾಗ ಏನೂ ಅಲ್ಲ ಆದರೆ ಆದ್ದರಿಂದ ಈ ಎರಡು ವಾಹಕಗಳ ಸಹಾಯದಿಂದ ನಾವು ಈ Ax 0 ರ whole set ಸಂಪೂರ್ಣ ಪರಿಹಾರವನ್ನು ಉತ್ಪಾದಿಸಬಹುದು ಎಂದು ನಾವು ಗಮನಿಸಿದ್ದೇವೆ ಏಕೆಂದರೆ ನಾವು ಈ ಆಲ್ಫಾಗಳನ್ನು ಇಲ್ಲಿ ಮತ್ತು ಇಲ್ಲಿರುವ ಯಾವುದೇ ಆಲ್ಫಾಗಳಿಗೆ ಸಂಖ್ಯೆಗಳನ್ನು ಬದಲಾಯಿಸುತ್ತಲೇ ಇರಬೇಕು ನಾವು ಆಯ್ಕೆ ಮಾಡಿದ ಯಾವುದೇ Ax 0 ನ ಪರಿಹಾರವಾಗಿದೆ ಈ ಎರಡು ವೆಕ್ಟರ್ ಗಳನ್ನು ಬಳಸಿಕೊಂಡು ನಾವು ಉತ್ಪಾದಿಸಬಹುದಾದ ಈ Ax 0 ಮತ್ತು ಅವುಗಳನ್ನು ನೋಡುವ ಈ ಎರಡು ವೆಕ್ಟರ್ ಗಳು ಇವು ರೇಖೀಯವಾಗಿ ಸ್ವತಂತ್ರ ವೆಕ್ಟರ್ ಗಳು ಎಂದು ನಾವು ಸುಲಭವಾಗಿ ಗುರುತಿಸಬಹುದು ಈ ರೇಖೀಯ ಸಂಯೋಜನೆಯ ಗುಂಪಿನ ಸಹಾಯದಿಂದ ನಮಗೆ ತಿಳಿದಿದೆ ಎಂದು ಸಾ೦ಪ್ರದಾಯಿಕವಾಗಿ ಸಹ ನಾವು ಸಾಬೀತುಪಡಿಸಬಹುದು 0 ಗೆ ಮತ್ತು ಆ ಗುಣಾಂಕಗಳು ಎಂದು ಸೂಚಿಸುತ್ತದೆ ಈ ಎರಡು ವಾಹಕಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಮತ್ತು ಅವುಗಳ ರೇಖೀಯ ಸಂಯೋಜನೆಯು ನಾವು ಪರಿಹಾರದ ಯಾವುದೇ ವೆಕ್ಟರ್ ಅನ್ನು ಉತ್ಪಾದಿಸಬಹುದು ಆದ್ದರಿಂದ ಅಂದರೆ ಈ ಎರಡು ವೆಕ್ಟರ್ ಗಳು ಒಂದು ಆಧಾರವನ್ನು ರೂಪಿಸುತ್ತವೆ ಏಕೆಂದರೆ ಅದು ಆಧಾರದ ಆಸ್ತಿಯಾಗಿದೆ ಈ ಪರಿಹಾರದ ಯಾವುದೇ ಅಂಶವನ್ನು ನಾವು ಈ ಎರಡರ ಸಹಾಯದಿಂದ ಅಥವಾ ಈ ಎರಡು ವೆಕ್ಟರ್ ಗಳ ರೇಖೀಯ ಸಂಯೋಜನೆಯಾಗಿ ಉತ್ಪಾದಿಸಬಹುದು ಮತ್ತು ಈ ಎರಡು ವೆಕ್ಟರ್ ಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಆದ್ದರಿಂದ ಅವು ಪರಿಹಾರದ ಗುಂಪನ್ನು ವ್ಯಾಪಿಸುತ್ತವೆ ಮತ್ತು ಈ ಎರಡು ವೆಕ್ಟರ್ ಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಮತ್ತು ಆದ್ದರಿಂದ ಅವು ಒಂದು ಆಧಾರವನ್ನು ರೂಪಿಸುತ್ತವೆ ಆದ್ದರಿಂದ ಈ ವೆಕ್ಟರ್ ಗಳು ಪರಿಹಾರಗಳನ್ನು ಉತ್ಪಾದಿಸುವ ವಾಹಕಗಳು ಇವುಗಳು ಮತ್ತು ಇದು ಮತ್ತು ಈ ವೆಕ್ಟರ್ ಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಆದ್ದರಿಂದ ಈ ವೆಕ್ಟರ್ ಗಳು ಇಲ್ಲಿ ಶೂನ್ಯ ಸ್ಪೇಸ್ ದ ಆಧಾರವಾಗಿದೆ ಆದ್ದರಿಂದ ನೆನಪಿಡಿ ಈ ಪರಿಹಾರವನ್ನು ನಾವು ವಿಶೇಷ ಹೆಸರಿಟ್ಟಿದ್ದೇವೆ ಎಂದು ಕರೆಯುತ್ತೇವೆ ಅದನ್ನು ನಾವು ಶೂನ್ಯ ಸ್ಪೇಸ್ ಎಂದು ಕರೆಯುತ್ತೇವೆ ಇದು ವೆಕ್ಟರ್ ಸ್ಪೇಸ್ ಆಗಿದ್ದು ಇದನ್ನು ಶೂನ್ಯ ಸ್ಪೇಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ವೆಕ್ಟರ್ ಗಳು A ಯ ಶೂನ್ಯ ಸ್ಪೇಸ್ ಕ್ಕೆ ಒಂದು ಆಧಾರವನ್ನು ರೂಪಿಸುತ್ತವೆ ಮತ್ತು ಈ ನಿರ್ದಿಷ್ಟ ಸಂದರ್ಭದಲ್ಲಿ A ಯ ಈ ಶೂನ್ಯ ಸ್ಪೇಸ್ ದ ಆಯಾಮವು ಅದರ 2 ಹೆಸರನ್ನು ಮತ್ತೆ ಹೊಂದಿರುವ ಹೆಸರನ್ನು ಶೂನ್ಯ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಶೂನ್ಯತೆಯು ಏನೂ ಅಲ್ಲ ಆದರೆ ಅದರ ಶೂನ್ಯ ಸ್ಪೇಸ್ ದ ಆಯಾಮ ಈ ಆಧಾರ ಮತ್ತು ಆಯಾಮಗಳಿಗೆ ಸಂಬಂಧಿಸಿದಂತೆ ನಮ್ಮಲ್ಲಿರುವ ಅವಲೋಕನಗಳನ್ನು ಆಧರಿಸಿ ಕೆಲವು ಉಪಯುಕ್ತ ಫಲಿತಾಂಶಗಳಿವೆ ಆದ್ದರಿಂದ V ಈ ಸೀಮಿತ ಆಯಾಮದ ವೆಕ್ಟರ್ ಸ್ಪೇಸ್ ಆಗಿರಲಿ n ಆದ್ದರಿಂದ ವೆಕ್ಟರ್ ಸ್ಪೇಸ್ ದ ಆಯಾಮವು n ಆಗಿದೆ ನಂತರ V ನಲ್ಲಿನ ಯಾವುದೇ n 1 ಅಥವಾ ಹೆಚ್ಚಿನ ವಾಹಕಗಳು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇದು ಈ ಎಲ್ಲಾ ಫಲಿತಾಂಶಗಳನ್ನು ನಾವು ಸಾಬೀತುಪಡಿಸಲು ಹೋಗದ ಮತ್ತೊಂದು ಉತ್ತಮ ಫಲಿತಾಂಶವಾಗಿದೆ ಆದರೆ ಕೆಲವು ಸರಳ ಉದಾಹರಣೆಗಳ ಸಹಾಯದಿಂದ ಒಬ್ಬರು ಈ ಫಲಿತಾಂಶಗಳು ಹೇಗೆ ನಿಜವೆಂದು ಸ್ವಲ್ಪ ಯೋಚನೆ ಮಾಡಬಹುದು ಇಲ್ಲಿ ನಾವು ಈ ಉಪನ್ಯಾಸವನ್ನು ಪ್ರಾರಂಭಿಸಿದ ನಮ್ಮ ಉದಾಹರಣೆಯಲ್ಲಿ ಯಾವುದೇ n ಪ್ಲಸ್ 1 ಅನ್ನು ನಾವು ಆ 4 ವೆಕ್ಟರ್ ಗಳನ್ನು ಹೊಂದಿದ್ದೇವೆ ಆದರೆ ಅವು ರೇಖೀಯವಾಗಿ ಅವಲಂಬಿತವಾಗಿವೆ ಮತ್ತು ಅದು ವ್ಯಾಪಕವಾದ ಸೆಟ್ ಆಹ್ ಆದರೆ ಇದು ರೇಖೀಯವಾಗಿ ಅವಲಂಬಿತ ಸೆಟ್ ಆಗಿದೆ ಆದ್ದರಿಂದ ಇದು ಒಂದು ಆಧಾರವಾಗಿರಲಿಲ್ಲ ಅವುಗಳ ವೆಕ್ಟರ್ ಗಳು 4 ಆಗಿದ್ದವು ಆದರೆ ಆ 3 ವೆಕ್ಟರ್ ಮೊದಲ 3 ವೆಕ್ಟರ್ ಗಳನ್ನು ತೆಗೆದುಕೊಳ್ಳುವುದರಿಂದ ಅದು ರೇಖೀಯವಾಗಿ ಸ್ವತಂತ್ರ ಸೆಟ್ ಮತ್ತು ವಿಸ್ತಾರವಾದ ಸೆಟ್ ಅನ್ನು ರೂಪಿಸುತ್ತದೆ ಆದ್ದರಿಂದ ಅದು ಆಧಾರವಾಗಿತ್ತು ಗೆ ಆಧಾರದಲ್ಲಿ ವೆಕ್ಟರ್ ಗಳು 3 ಇದ್ದವು ಆದ್ದರಿಂದ ಸ್ಪ್ಯಾನ್ ಆಗಿರುವ 4 ವೆಕ್ಟರ್ ಗಳು ಇದ್ದರೆ ಅವು ಆಧಾರವಾಗಿರಲು ಸಾಧ್ಯವಿಲ್ಲ ಏಕೆಂದರೆ ಆರ್ 3 ರಿಂದ 4 ವೆಕ್ಟರ್ ಗಳು ರೇಖೀಯವಾಗಿ ಅವಲಂಬಿತವಾಗಿರಬೇಕು ಇದು ಇಲ್ಲಿ ಫಲಿತಾಂಶವಾಗಿದೆ V ಯಲ್ಲಿ ನಾವು ತೆಗೆದುಕೊಳ್ಳುವ ಯಾವುದೇ n ಪ್ಲಸ್ 1 ಅಥವಾ ಹೆಚ್ಚಿನ ವೆಕ್ಟರ್ ಗಳು ಅವು ರೇಖೀಯವಾಗಿರಬೇಕು ಅವು ರೇಖೀಯವಾಗಿ ಅವಲಂಬಿತವಾಗಿರಬೇಕು ಆದ್ದರಿಂದ ಆಯಾಮವು n ಆಗಿರುವ ವೆಕ್ಟರ್ ಜಾಗಕ್ಕಾಗಿ ನಾವು n ರೇಖೀಯವಾಗಿ ಸ್ವತಂತ್ರ ವೆಕ್ಟರ್ ಗಳಿಗಿಂತ ಹೆಚ್ಚಿನದನ್ನು ಪಡೆಯಲು ಸಾಧ್ಯವಿಲ್ಲ ನಾವು ಯಾವುದೇ n 1 ಅಥವಾ ಹೆಚ್ಚಿನದನ್ನು ತೆಗೆದುಕೊಂಡರೆ ಅವು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ N ಅಂಶದೊಂದಿಗೆ n ನ ವಿ ಆಧಾರವಾಗಿದ್ದಾಗ ಯಾವುದೇ ರೇಖೀಯ ಸ್ವತಂತ್ರ ಸೆಟ್ ಇದು ಒಂದು ಆಧಾರವಾಗಿದೆ ನಾವು ಯಾವುದೇ n ಅಂಶಗಳನ್ನು ತೆಗೆದುಕೊಳ್ಳಬಹುದಾದ ಆಧಾರಕ್ಕಾಗಿ ಅಂಶಗಳನ್ನು ತೆಗೆದುಕೊಳ್ಳುವ ಬಗ್ಗೆ ನಾವು ಚಿಂತಿಸಬೇಕಾಗಿಲ್ಲದ ಮತ್ತೊಂದು ಸುಂದರ ಫಲಿತಾಂಶ ಆದರೆ ಆ ಸೆಟ್ ರೇಖೀಯವಾಗಿ ಸ್ವತಂತ್ರವಾಗಿರಬೇಕು n ರೇಖೀಯವಾಗಿ ಸ್ವತಂತ್ರ ವಾಹಕಗಳನ್ನು ಹೊಂದಿರುವ ಯಾವುದೇ ಸೆಟ್ ಆಧಾರವಾಗಿರುತ್ತದೆ ಏಕೆಂದರೆ ಆಧಾರಕ್ಕಾಗಿ ಇವು ಸ್ವಯಂಚಾಲಿತವಾಗಿ ವ್ಯಾಪಕವಾದ ಸೆಟ್ ಆಗಿರುತ್ತದೆ ರೇಖೀಯವಾಗಿ ಸ್ವತಂತ್ರವಾಗಿರುವ ಯಾವುದೇ n ವೆಕ್ಟರ್ ಗಳನ್ನು ನಾವು ಆರಿಸುತ್ತೇವೆ ಮತ್ತು ಅದು ಆಧಾರವಾಗಿರುವ ಯಾವುದೇ ವಿಸ್ತಾರವಾದ ಸೆಟ್ ಅಂಶಗಳೊಂದಿಗೆ ಆದ್ದರಿಂದ ಮತ್ತೆ ಅದೇ ಅಂಶವನ್ನು n ಅಂಶಗಳೊಂದಿಗೆ ಹೊಂದಿಸಲಾಗಿದೆ ಅದು ಸಹ ಆಧಾರವಾಗಿರುತ್ತದೆ ಆದ್ದರಿಂದ ವೆಕ್ಟರ್ ಸ್ಪೇಸ್ ವು ಸೀಮಿತ ಆಧಾರವನ್ನು ಹೊಂದಿದ್ದರೆ ಅದರ ಎಲ್ಲಾ ಆಧಾರಗಳು ಒಂದೇ ಸಂಖ್ಯೆಯ ಅಂಶಗಳನ್ನು ಹೊಂದಿರುತ್ತವೆ ಅದು ಮತ್ತೊಂದು ಸುಂದರ ಫಲಿತಾಂಶವಾಗಿದ್ದು ನಾವು ಆಧಾರದಲ್ಲಿ n ಸಂಖ್ಯೆಯ ಅಂಶಗಳನ್ನು ಹೊಂದಿದ್ದರೆ ನೀವು ವಿಭಿನ್ನ ವಿಭಿನ್ನ ಆಧಾರಗಳನ್ನು ಹೊಂದಿದ್ದೀರಿ ಆದರೆ ಅವು ಒಂದೇ ಸಂಖ್ಯೆಯ ಅಂಶಗಳನ್ನು ಹೊಂದಿರುತ್ತವೆ ಏಕೆಂದರೆ ಅದು ಆಯಾಮವಾಗಿರುವ n ಆಗಿದೆ ಆದ್ದರಿಂದ ನಾವು ಆಯಾಮವನ್ನು ತೆಗೆದುಕೊಳ್ಳುವ ಯಾವುದೇ ಆಧಾರವು ವೆಕ್ಟರ್ ಸ್ಪೇಸ್ದ n ಆಗಿದ್ದರೆ ಸೆಟ್ನಲ್ಲಿ n ಅಂಶಗಳು ಇರಬೇಕು ಮತ್ತು ವೆಕ್ಟರ್ ಸ್ಪೇಸ್ದ ಯಾವುದೇ ಆಧಾರದಲ್ಲಿರುವ ಅಂಶಗಳ ಸಂಖ್ಯೆಯನ್ನು ನಾವು ಈಗಾಗಲೇ ಚರ್ಚಿಸಿದ ಆಯಾಮ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ನಾವು ಈ ವೆಕ್ಟರ್ ಗಳನ್ನು 4 ಮತ್ತು ಅವು ರ ಆಧಾರವನ್ನು ರೂಪಿಸುತ್ತವೆ ಇದು ರ ಆಧಾರವಾಗಿದೆ ಆದರೆ ನೀಡಿರುವ ವಾಹಕಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಎಂಬುದನ್ನು ಗಮನಿಸಿ ನಾವು ಹೊಂದಿರುವಾಗಲೆಲ್ಲಾ ಅವು ರೇಖೀಯವಾಗಿ ಸ್ವತಂತ್ರವಾಗಿವೆ ಎಂದು ನಾವು ಸುಲಭವಾಗಿ ಪರಿಶೀಲಿಸಬಹುದು ವಿಶೇಷ ರಚನೆ ಆದ್ದರಿಂದ ಎಲ್ಲಾ 1 ಮತ್ತು ನಂತರ ಈ ಮೂರು 1 ರ ಎರಡು 1 ಮತ್ತು 1 ಗಳು ಅವುಗಳು ಈ ರ ಸಂದರ್ಭದಲ್ಲಿ ನಾವು ನೋಡಿದ ಆಧಾರವನ್ನು ರೂಪಿಸುತ್ತವೆ ಆದ್ದರಿಂದ ಇದು ಒಂದು ಆಧಾರವಾಗಿದೆ ಏಕೆಂದರೆ ಇವು ರೇಖೀಯವಾಗಿ ಸ್ವತಂತ್ರವಾಗಿವೆ ಮತ್ತು ನ ಆಯಾಮವು 4 ಎಂದು ನಮಗೆ ತಿಳಿದಿದೆ ನಾವು ರೇಖಾತ್ಮಕವಾಗಿ ಸ್ವತಂತ್ರವಾಗಿದ್ದೇವೆ ಮತ್ತು ಅವು 4 ಸಂಖ್ಯೆಯಲ್ಲಿವೆ ಎಂದು ನಾವು ಪರಿಶೀಲಿಸಬೇಕಾಗಿಲ್ಲ ಏಕೆಂದರೆ ನ ಆಯಾಮವೂ ನಮಗೆ ತಿಳಿದಿದೆ ಆದ್ದರಿಂದ ನಾವು ರಿಂದ 4 ರೇಖೀಯವಾಗಿ ಯಾವುದೇ 4 ರೇಖೀಯ ಸ್ವತಂತ್ರ ವೆಕ್ಟರ್ ಗಳನ್ನು ಹೊಂದಿದ್ದರೆ ಈ 4 ವೆಕ್ಟರ್ ಗಳು ಮಾತ್ರವಲ್ಲದೆ ನಾವು ಯಾವುದೇ 4 ರೇಖೀಯವಾಗಿ ಸ್ವತಂತ್ರ ವೆಕ್ಟರ್ ಗಳನ್ನು ಆರಿಸಿಕೊಳ್ಳಬಹುದು ಅದು ಆಧಾರವನ್ನು ರೂಪಿಸುತ್ತದೆ ಆದ್ದರಿಂದ ಇಲ್ಲಿ ನೀಡಲಾದ ವೆಕ್ಟರ್ ಗಳು ಅವು ರೇಖೀಯವಾಗಿ ಸ್ವತಂತ್ರವಾಗಿವೆ ಮತ್ತು ನಂತರ ಅವು ಆಧಾರವಾಗಿರಬೇಕು ಏಕೆಂದರೆ ಆಯಾಮವು 4 ಮತ್ತು ನಾವು ಈ 4 ರೇಖೀಯವಾಗಿ ಸ್ವತಂತ್ರ ವೆಕ್ಟರ್ ಗಳನ್ನು ಹೊಂದಿದ್ದೇವೆ ಈ ನಲ್ಲಿ ಈ 4 ವೆಕ್ಟರ್ ಗಳನ್ನು ಪರಿಗಣಿಸಿ ಆದ್ದರಿಂದ ಈ 4 ವೆಕ್ಟರ್ ಗಳು ನಿಂದ ಬಂದವು ಎಂದು ನಾವು ಪರಿಗಣಿಸಿದರೆ ಮತ್ತು ನ ಆಯಾಮವು 3 ಎಂದು ನಮಗೆ ತಿಳಿದಿದೆ ಆಯಾಮ 3 ಆಗಿದ್ದಾಗ ಈ ವೆಕ್ಟರ್ ಗಳು ರೇಖೀಯವಾಗಿ ಅವಲಂಬಿತವಾಗಿರಬೇಕು ಅವು ರೇಖೀಯವಾಗಿ ಸ್ವತಂತ್ರವಾಗಿರಲು ಸಾಧ್ಯವಿಲ್ಲ ಏಕೆಂದರೆ ಅವು ರೇಖೀಯವಾಗಿ ಸ್ವತಂತ್ರವಾಗಿದ್ದರೆ ಅವುಗಳು ಒಂದು ಆಧಾರವನ್ನು ಸಹ ರಚಿಸಬಹುದು ಅವು ರೇಖೀಯವಾಗಿ ಸ್ವತಂತ್ರವಾಗಿದ್ದರೆ ಮತ್ತು ಅವು ಅನ್ನು ವ್ಯಾಪಿಸಿದರೆ ಅವು ಸಹ ಆಧಾರವಾಗಬಹುದು ಆದರೆ ಆಧಾರವು ಕೇವಲ 3 ಅಂಶಗಳಿಗಿಂತ ಹೆಚ್ಚಿಲ್ಲದ 3 ಅಂಶಗಳನ್ನು ಹೊಂದಿರುತ್ತದೆ ಆದ್ದರಿಂದ ಇಲ್ಲಿ ನಾವು 4 ಅಂಶಗಳನ್ನು ಹೊಂದಿದ್ದೇವೆ ಆದ್ದರಿಂದ ಖಂಡಿತವಾಗಿಯೂ ಅವು ರೇಖೀಯವಾಗಿ ಅವಲಂಬಿತವಾಗಿವೆ ಅದು ನಾವು ರ ಆಯಾಮದಿಂದ ತೀರ್ಮಾನಿಸಬಹುದು 3 ಆದ್ದರಿಂದ ಇದಕ್ಕೆ ಆಧಾರವು ಅದರ ಗುಂಪಿನಲ್ಲಿ 4 ಅಂಶಗಳನ್ನು ಹೊಂದಿರಬಾರದು ವೆಕ್ಟರ್ ಸ್ಪೇಸ್ V ನಲ್ಲಿ ಗರಿಷ್ಠ ಸಂಖ್ಯೆಯ ರೇಖೀಯ ಸ್ವತಂತ್ರ ವೆಕ್ಟರ್ ಗಳ ಆಯಾಮವನ್ನು ನಾವು ಹೊಂದಿದ್ದೇವೆ ಮತ್ತು ಆಧಾರವು ವೆಕ್ಟರ್ ಸ್ಪೇಸ್ ವನ್ನು ವ್ಯಾಪಿಸಿರುವ ರೇಖೀಯವಾಗಿ ಸ್ವತಂತ್ರ ವೆಕ್ಟರ್ ಗಳ ಒಂದು ಗುಂಪಾಗಿದೆ ಉಪನ್ಯಾಸಗಳನ್ನು ತಯಾರಿಸಲು ಇಲ್ಲಿ ಬಳಸಲಾದ ಉಲ್ಲೇಖಗಳು ಇವು